ಹಿಂದಿನ ಉಪನ್ಯಾಸಗಳಲ್ಲಿ ಆಹಾರ ಮತ್ತು ಕೃಷಿ ಆರೋಗ್ಯ ರಕ್ಷಣೆ ಮತ್ತು ಮುಂತಾದ ವಿವಿಧ ಅಪ್ಲಿಕೇಶನ್ ಡೊಮೇನ್ಗಳಲ್ಲಿ ಐಒಟಿ ಮತ್ತು ಐಐಒಟಿ ಅನ್ವಯಗಳನ್ನು ನಾವು ನೋಡಿದ್ದೇವೆ ನಾವು ಮತ್ತಷ್ಟು ಮುಂದುವರಿಯಲಿದ್ದೇವೆ ಮತ್ತು ವಿದ್ಯುತ್ ಸ್ಥಾವರಗಳಲ್ಲಿ ಐಒಟಿ ಮತ್ತು ಐಐಒಟಿ ಅನ್ವಯಗಳನ್ನು ನಾವು ನಿರ್ದಿಷ್ಟವಾಗಿ ನೋಡಲಿದ್ದೇವೆ ಆದ್ದರಿಂದ ನಾವು ಐಐಒಟಿ ಬಗ್ಗೆ ಮಾತನಾಡುವಾಗ ಪುನರಾವರ್ತನೆಯಂತೆ ಅದು ಉತ್ಪಾದನಾ ಅಥವಾ ವಿದ್ಯುತ್ ಕ್ಷೇತ್ರದಲ್ಲಿ ಸಾಂಪ್ರದಾಯಿಕ ಕಾರ್ಯಾಚರಣೆ ತಂತ್ರಜ್ಞಾನದೊಂದಿಗೆ ಮಾಹಿತಿ ತಂತ್ರಜ್ಞಾನದ ಏಕೀಕರಣವಾಗಿದೆ ಆದ್ದರಿಂದ ಐಟಿ ಒಟಿ ಒಮ್ಮುಖವು ಐಐಒಟಿಯನ್ನು ನಿರೂಪಿಸುತ್ತದೆ ಆದ್ದರಿಂದ ಇಲ್ಲಿ ವಿದ್ಯುತ್ ಸ್ಥಾವರದಲ್ಲಿ ನಾವು ಅದೇ ವಿಷಯವನ್ನು ಅನುಭವಿಸಲಿದ್ದೇವೆ ಆದ್ದರಿಂದ ವಿದ್ಯುತ್ ವಲಯದಲ್ಲಿ ಐಒಟಿ ಪರಿಹಾರಗಳನ್ನು ಅಳವಡಿಸಿಕೊಳ್ಳುವುದರ ಕೆಲವು ಅನುಕೂಲಗಳನ್ನು ನೋಡೋಣ ಮೂಲತಃ ನಾವು ಮತ್ತೊಮ್ಮೆ ಐಒಟಿ ಬಗ್ಗೆ ಮಾತನಾಡುವಾಗ ನಾವು ಸ್ಮಾರ್ಟ್ ಸಾಧನಗಳು ಸಂವೇದಕ ಹೊಂದಿದ ಸಾಧನಗಳು ಆಕ್ಯೂವೇಟರ್ ಸಜ್ಜುಗೊಂಡಿರುವ ಸಾಧನಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಈ ಸ್ಮಾರ್ಟ್ ಸಾಧನಗಳ ನಡುವೆ ಆಂತರಿಕವಾಗಿ ಸಂಪರ್ಕವನ್ನು ಕಲ್ಪಿಸಲಾಗಿದೆ ಮತ್ತು ಈ ಪ್ರತಿಯೊಂದು ಆಂತರಿಕ ಸಾಧನಗಳ ಬಾಹ್ಯ ಜಗತ್ತಿಗೆ ಸಂಪರ್ಕವಿದೆ ಆದ್ದರಿಂದ ಮೂಲತಃ ಏನಾಗುತ್ತದೆ ಎಂದರೆ ಈ ವಿದ್ಯುತ್ ವಲಯ IIoT ಶಕ್ತಗೊಂಡ ಸಾಧನಗಳಿಂದ ವಿದ್ಯುತ್ ಸ್ಥಾವರಗಳ ಸಂದರ್ಭದಲ್ಲಿ ಈ IIoT ಶಕ್ತಗೊಂಡ ಸಾಧನಗಳಿಂದ ಡೇಟಾವನ್ನು ಸಂಗ್ರಹಿಸಲಾಗುತ್ತದೆ ಮತ್ತು ಉತ್ಪಾದಕತೆಯನ್ನು ಸುಧಾರಿಸಲು ವಿದ್ಯುತ್ ಸ್ಥಾವರಗಳಲ್ಲಿ ಕೆಲಸ ಮಾಡುತ್ತಿರುವ ಉದ್ಯೋಗಿಗಳ ಕಾರ್ಯಾಚರಣೆಗಳ ದಕ್ಷತೆಯನ್ನು ಸುಧಾರಿಸಲು ಈ ಡೇಟಾವನ್ನು ಹೆಚ್ಚಿನ ವಿಶ್ಲೇಷಣೆಗಾಗಿ ಕಳುಹಿಸಲಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ಏನಾಗಲಿದೆ ನಾವು ರಿಮೋಟ್ ಮಾನಿಟರಿಂಗ್ ಮತ್ತು ರಿಮೋಟ್ ಕಂಟ್ರೋಲ್ ಅನ್ನು ಸಹ ಹೊಂದಬಹುದು ಇದು ಬಹಳ ಮುಖ್ಯ ರಿಮೋಟ್ ಮಾನಿಟರಿಂಗ್ ಉತ್ತಮವಾಗಿದೆ ಆದರೆ ಈ ವಿದ್ಯುತ್ ಸ್ಥಾವರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಭಿನ್ನ ಸಲಕರಣೆಗಳ ವಿಭಿನ್ನ ಯಂತ್ರೋಪಕರಣಗಳ ದೂರಸ್ಥ ನಿಯಂತ್ರಣ ಆದ್ದರಿಂದ ನಿಜವಾಗಿಯೂ ಏನಾಗುತ್ತಿದೆ ಎಂದರೆ ಈ ವಿಭಿನ್ನ ಸ್ಮಾರ್ಟ್ ಪವರ್ ಸಾಧನಗಳು ಅವುಗಳಲ್ಲಿ ಹುದುಗಿರುವ ಸಂವೇದಕಗಳು ಮತ್ತು ಅವು ವಿಭಿನ್ನ ರೀತಿಯ ಡೇಟಾ ಅವುಗಳ ಆರೋಗ್ಯದ ಬಗ್ಗೆ ಡೇಟಾ ತಾಪಮಾನದ ಬಗ್ಗೆ ಡೇಟಾ ಆಪರೇಟಿಂಗ್ ಸ್ಥಿತಿ ಇತ್ಯಾದಿಗಳನ್ನು ಸಂಗ್ರಹಿಸಲಿವೆ ಮತ್ತು ಈ ಡೇಟಾವನ್ನು ಈ ಸಂಪರ್ಕಿತ ವ್ಯವಸ್ಥೆಯ ಮೂಲಕ ಹೆಚ್ಚಿನ ಪ್ರಕ್ರಿಯೆಗಾಗಿ ನೆಟ್ವರ್ಕ್ಗೆ ಕಳುಹಿಸಲಾಗುವುದು ಕ್ಲೌಡ್ ಡೇಟಾವನ್ನು ವಿಶ್ಲೇಷಿಸಲು ವಿಭಿನ್ನ ಮಷೀನ್ ಲರ್ನಿಂಗ್ ಕ್ರಮಾವಳಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಮಾವಳಿಗಳು ಮತ್ತು ಮುಂತಾದವುಗಳನ್ನು ಬಳಸಬಹುದು ಆದ್ದರಿಂದ ವಿದ್ಯುತ್ ವಲಯದಲ್ಲಿ ಐಐಒಟಿ ಬಳಸುವುದರಿಂದ ಆಗುವ ವಿಭಿನ್ನ ಅನುಕೂಲಗಳನ್ನು ನೋಡೋಣ ಆದ್ದರಿಂದ ನಾವು ವಿದ್ಯುತ್ ವಲಯದಲ್ಲಿ ಐಒಟಿ ಮತ್ತು ಐಐಒಟಿಗಳ ಸಂಯೋಜನೆ ಅಥವಾ ಏಕೀಕರಣದ ವೈಶಿಷ್ಟ್ಯಗಳ ಬಗ್ಗೆ ಮಾತನಾಡುತ್ತಿದ್ದರೆ ಈ ರೀತಿ ಆಗಬಹುದು ಆದ್ದರಿಂದ ನಾವು ಈ ವಿಭಿನ್ನ ಪ್ರಯೋಜನಗಳನ್ನು ಪಡೆಯಲಿದ್ದೇವೆ ಅಂತಿಮ ಗ್ರಾಹಕರ ಸಕ್ರಿಯ ಭಾಗವಹಿಸುವಿಕೆಯ ಲಾಭವನ್ನು ನಾವು ಪಡೆಯಲಿದ್ದೇವೆ ಮತ್ತು ಇದು ಸಾಧ್ಯ ಏಕೆಂದರೆ ವಿದ್ಯುತ್ ವಲಯದಲ್ಲಿ ನಾವು ಈ ವಿಭಿನ್ನ ಯಂತ್ರೋಪಕರಣಗಳ ಬಗ್ಗೆ ವಿಭಿನ್ನ ಮೋಟಾರುಗಳಂತಹ ಟ್ರಾನ್ಸ್ಫಾರ್ಮರ್ ಯಂತ್ರೋಪಕರಣಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಮೂಲತಃ ಒಟ್ಟಿಗೆ ಸಂಪರ್ಕಿಸಬಹುದಾದ ಬೇರೆ ಬೇರೆ ವಿದ್ಯುತ್ ವ್ಯವಸ್ಥೆಗಳ ಯಂತ್ರೋಪಕರಣಗಳು ಇರಬಹುದು ಆದ್ದರಿಂದ ಈ ಯಂತ್ರೋಪಕರಣಗಳು ಮೊದಲನೆಯದಾಗಿ ಈ ವಿಭಿನ್ನ ಯಂತ್ರೋಪಕರಣಗಳ ನಡುವಿನ ಸಂಪರ್ಕವು ಎಲ್ಲಾ ವಿದ್ಯುತ್ ಸ್ಥಾವರಗಳಲ್ಲಿ ಸಾಂಪ್ರದಾಯಿಕವಾಗಿ ಇರುವ ಶಕ್ತಿ ಅಥವಾ ವಿದ್ಯುತ್ ಪ್ರಸರಣಕ್ಕೆ ಸಹಾಯ ಮಾಡುತ್ತದೆ ಎಲ್ಲಾ ಸಾಂಪ್ರದಾಯಿಕ ವಿದ್ಯುತ್ ಸ್ಥಾವರಗಳು ಶಕ್ತಿಯ ಪ್ರಸರಣ ಸಾಮರ್ಥ್ಯವನ್ನು ಹೊಂದಿವೆ ವಿಭಿನ್ನ ಗ್ರಿಡ್ಗಳು ಮೈಕ್ರೋ ಗ್ರಿಡ್ಗಳು ಗ್ರಾಹಕ ಸಾಧನಗಳು ಸ್ಟೇಷನ್ ಸಬ್ಸ್ಟೇಷನ್ಗಳು ಗ್ರಾಹಕರ ಮನೆಗಳು ಮತ್ತು ಕಚೇರಿಗಳಿಗೆ ಶಕ್ತಿಯ ಪ್ರಸರಣವು ಉತ್ಪಾದನೆಯ ಹಂತದಿಂದಲೇ ಇರಬಹುದು ಆದ್ದರಿಂದ ಈ ಎಲ್ಲಾ ಸಂಪರ್ಕವು ಸಾಂಪ್ರದಾಯಿಕ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ರವಾನೆಗೆ ಸಹಾಯ ಮಾಡುತ್ತದೆ ಆದರೆ IIoT ಜೊತೆಗೆ ಮಾಹಿತಿ ತಂತ್ರಜ್ಞಾನ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಥವಾ ಐಒಟಿಯನ್ನು ಸಂಯೋಜಿಸಲು ಸಹ ಸಾಧ್ಯವಿದೆ ಆದ್ದರಿಂದ ಇದು ಮೂಲತಃ ಈ ವಿದ್ಯುತ್ ಯಂತ್ರೋಪಕರಣಗಳ ನಡುವೆ ನಡೆಯುವ 2 ಬಗೆಯ ಸಂವಹನಗಳಿಗೆ ಸಹಾಯ ಮಾಡುತ್ತದೆ ಒಂದು ಸಂವಹನವು ವಿದ್ಯುತ್ ಪ್ರಸರಣ ಮತ್ತು ಎರಡನೆಯ ಸಂವಹನವು ಮೂಲತಃ ವಿದ್ಯುತ್ ಸ್ಥಾವರಗಳಲ್ಲಿ ಈ ವಿಭಿನ್ನ ವಿದ್ಯುತ್ ಯಂತ್ರೋಪಕರಣಗಳಿಂದ ಸಂಗ್ರಹಿಸಿದ ಮಾಹಿತಿಯ ಪ್ರಸರಣವಾಗಿದೆ ಆದ್ದರಿಂದ 2 ರೀತಿಯ ಸಂವಹನವು ಸಂಭವಿಸಲಿದೆ ಆದ್ದರಿಂದ ಐಟಿ ಐಸಿಟಿ ಮತ್ತು ಐಒಟಿಗಳ ಸಂಯೋಜನೆಯು ಮನೆಗಳು ಮತ್ತು ಕಚೇರಿಗಳಲ್ಲಿನ ಗ್ರಾಹಕರಿಗೆ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಅವರು ಕೇವಲ ವಿದ್ಯುತ್ ಅಥವಾ ಉತ್ಪಾದಿಸುವ ಶಕ್ತಿಯ ನಿಷ್ಕ್ರಿಯ ಸ್ವೀಕರಿಸುವವರಾಗಿರುವುದಿಲ್ಲ ಆದರೆ ಅವರು ಪ್ರಕ್ರಿಯೆಯಲ್ಲಿ ಸಕ್ರಿಯ ಪಾಲ್ಗೊಳ್ಳುವವರಾಗಬಹುದು ಆ ಮೂಲಕ ಅನೇಕ ವಿಷಯಗಳನ್ನು ಸಾಧಿಸಬಹುದು ಹಾಗಾದರೆ ಆ ಅನೇಕ ವಿಷಯಗಳು ಯಾವುವು ಆದ್ದರಿಂದ ಮೊದಲಿಗೆ ಸುಧಾರಿತ ಅಥವಾ ಕಸ್ಟಮೈಸ್ ಮಾಡಿದ ಸೇವೆಗಳನ್ನು ಗ್ರಾಹಕರು ಆನಂದಿಸಬಹುದು ಗ್ರಾಹಕರು ಬೇಡಿಕೆಯ ಮೇಲೆ ವಿಭಿನ್ನ ಲೋಡ್ ಶಕ್ತಿಯನ್ನು ಆನಂದಿಸಬಹುದು ಈ ರೀತಿಯ ಸಾಧ್ಯತೆಯು ವಿಭಿನ್ನ ಸಾಧ್ಯತೆಗಳಿವೆ ಐಟಿ ಐಸಿಟಿ ಮತ್ತು ಐಒಟಿಯನ್ನು ಸಾಂಪ್ರದಾಯಿಕ ಪವರ್ ಗ್ರಿಡ್ನೊಂದಿಗೆ ಸಂಯೋಜಿಸುವ ಮೂಲಕ ಆನ್ಲೈನ್ ಬೇಡಿಕೆ ವೇಳಾಪಟ್ಟಿಯನ್ನು ಹೊಂದಲು ಸಹ ಸಾಧ್ಯವಿದೆ ಆದ್ದರಿಂದ ಆನ್ಲೈನ್ ಬೇಡಿಕೆಯ ವೇಳಾಪಟ್ಟಿ ಎಂದರೆ ನಿಮ್ಮ ಮನೆಯಲ್ಲಿ ನೀವು ವಿಭಿನ್ನ ಉಪಕರಣಗಳನ್ನು ಹೊಂದಿದ್ದೀರಿ ಎಂದು ಹೇಳೋಣ ಆದ್ದರಿಂದ ಆನ್ಲೈನ್ ಬೇಡಿಕೆಯ ವೇಳಾಪಟ್ಟಿಯ ಮೂಲಕ ಈ ಕೆಲವು ಸಾಧನಗಳು ದಿನದ ಕೆಲವು ಭಾಗಗಳಲ್ಲಿ ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿದೆ ಮತ್ತು ದಿನದ ಕೆಲವು ಭಾಗಗಳಲ್ಲಿ ಇತರ ಸಾಧನಗಳು ಯಾವುದೇ ಮಾನವ ಹಸ್ತಕ್ಷೇಪವಿಲ್ಲದೆ ಕಾರ್ಯನಿರ್ವಹಿಸಬಹುದು ಆದ್ದರಿಂದ ದಿನದ ವಿವಿಧ ಭಾಗಗಳಲ್ಲಿನ ಬೇಡಿಕೆಗಳು ವೈಯಕ್ತಿಕ ಗ್ರಾಹಕರಿಂದ ಬದಲಾಗಲಿವೆ ಮತ್ತು ಸಮಗ್ರವಾಗಿ ನೀವು ಎಲ್ಲಾ ಗ್ರಾಹಕರನ್ನು ಒಟ್ಟಿಗೆ ತೆಗೆದುಕೊಂಡಾಗ ಮೈಕ್ರೋ ಗ್ರಿಡ್ಗಳು ಮತ್ತು ಪವರ್ ಗ್ರಿಡ್ಗಳ ಮೇಲಿನ ಬೇಡಿಕೆಯು ಸಮಗ್ರವಾಗಿ ದಿನವಿಡೀ ಬದಲಾಗುತ್ತದೆ ಆದ್ದರಿಂದ ಸಾಂಪ್ರದಾಯಿಕ ಪವರ್ ಗ್ರಿಡ್ನೊಂದಿಗೆ ಐಟಿ ಐಒಟಿ ಮತ್ತು ಐಸಿಟಿಯನ್ನು ಸಂಯೋಜಿಸುವುದರೊಂದಿಗೆ ಆನ್ಲೈನ್ ಬೇಡಿಕೆ ವೇಳಾಪಟ್ಟಿ ಸಾಧ್ಯ ಇತರ ಸಾಧ್ಯತೆಗಳೆಂದರೆ ಬ್ಲ್ಯಾಕ್ ಔಟ್ ತಡೆಗಟ್ಟುವಿಕೆ ಎಂದು ಹೇಳೋಣ ಸ್ವಯಂ ಗುಣಪಡಿಸುವ ವ್ಯವಸ್ಥೆಯನ್ನು ಹೊಂದಲು ಸಾಧ್ಯವಿದೆ ಇದರರ್ಥ ವ್ಯವಸ್ಥೆಯ ಕೆಲವು ಭಾಗವು ಕಡಿಮೆಯಾದರೆ ವ್ಯವಸ್ಥೆಯ ಇತರ ಭಾಗಗಳು ಯಾವುದೇ ಮಾನವ ಹಸ್ತಕ್ಷೇಪವಿಲ್ಲದೆ ತೆಗೆದುಕೊಳ್ಳಬಹುದು ಆದ್ದರಿಂದ ಸ್ವಯಂ ಚಿಕಿತ್ಸೆ ನಾವು ಸ್ಮಾರ್ಟ್ IIoT ಶಕ್ತಗೊಂಡ ವಿದ್ಯುತ್ ವ್ಯವಸ್ಥೆಯಲ್ಲಿಯೂ ಸಹ ಹೊಂದಿರಬಹುದು ನಾವು ಸ್ವಯಂಚಾಲಿತ ದೋಷ ಪತ್ತೆಹಚ್ಚುವಿಕೆಯನ್ನು ಸಹ ಹೊಂದಿರಬಹುದು ಮತ್ತು ದೋಷ ತಡೆಗಟ್ಟುವಿಕೆ ಸ್ವಯಂ ಗುಣಪಡಿಸುವಿಕೆಯ ಮೂಲಕ ಇಲ್ಲಿ ಸೆರೆಹಿಡಿಯಲ್ಪಟ್ಟಿದೆ ವೋಲ್ಟೇಜ್ ಅದ್ದು ಮತ್ತು ಉಲ್ಬಣಗಳನ್ನು ನೋಡಿಕೊಳ್ಳುವ ರೂಪದಲ್ಲಿ ವೋಲ್ಟೇಜ್ ಸ್ಟಬಿಲೈಝಷನ್ ಮತ್ತು ಅವುಗಳ ತಡೆಗಟ್ಟುವಿಕೆಯನ್ನು ಸಹ ಮಾಡಬಹುದಾಗಿದೆ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಪ್ಲಗ್ ಅನ್ನು ಸಂಯೋಜಿಸಲು ಮತ್ತು ಹೈಬ್ರಿಡ್ ಎಲೆಕ್ಟ್ರಿಕ್ ವಾಹನಗಳು ಮತ್ತು ಅವುಗಳ ಸಂಪರ್ಕಿತ ವ್ಯವಸ್ಥೆಗಳಲ್ಲಿ ಪ್ಲಗ್ ಮಾಡಲು ಸಹ ಸಾಧ್ಯವಿದೆ ಮೂಲತಃ ಸ್ವಯಂ ಆಪ್ಟಿಮೈಸ್ಡ್ ಸಿಸ್ಟಮ್ ಅನ್ನು ಹೊಂದಲು ಸಹ ಸಾಧ್ಯವಿದೆ ಆದ್ದರಿಂದ ಸ್ವಯಂ ಆಪ್ಟಿಮೈಸ್ಡ್ ಎಂದರೆ ಕಾಲಾನಂತರದಲ್ಲಿ ಏನನ್ನಾದರೂ ಸುಧಾರಿಸಬಹುದಾದರೆ ಈ ವಿಭಿನ್ನ ವಿದ್ಯುತ್ ಯಂತ್ರೋಪಕರಣಗಳಿಗೆ ಸಂಯೋಜಿಸಲ್ಪಟ್ಟ ಸಂವೇದಕಗಳಿಂದ ಸಂಗ್ರಹಿಸಲಾದ ಡೇಟಾದ ಆಧಾರದ ಮೇಲೆ ಕಾರ್ಯಾಚರಣೆಗಳನ್ನು ಸುಧಾರಿಸಬಹುದು ಆದ್ದರಿಂದ ಆ ಡೇಟಾದ ವಿಶ್ಲೇಷಣೆಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಯಂತ್ರೋಪಕರಣಗಳ ಪ್ರಕ್ರಿಯೆಗಳ ಆಪ್ಟಿಮೈಸೇಶನ್ಗೆ ಸಹಾಯ ಮಾಡುತ್ತದೆ ಮತ್ತು ಹೀಗೆ ಸ್ವಯಂ ಆಪ್ಟಿಮೈಸೇಶನ್ ಸಹ ಸಾಧ್ಯವಿದೆ ವಿದ್ಯುತ್ ವ್ಯವಸ್ಥೆಯೊಂದಿಗೆ IIoT ಯ ಏಕೀಕರಣದಿಂದ ಅನೇಕ ವಿಭಿನ್ನ ಪ್ರಯೋಜನಗಳು ಅಸ್ತಿತ್ವದಲ್ಲಿವೆ ಆದ್ದರಿಂದ ನಾವು ಈಗ ಮತ್ತಷ್ಟು ನೋಡೋಣ ಮತ್ತು ವಿದ್ಯುತ್ ಸ್ಥಾವರದಲ್ಲಿ IIoT ಯ ವಿಭಿನ್ನ ಚಾಲಕಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಹಾಗಾದರೆ ಈ ಚಾಲಕರು ಯಾವುವು ಸಾಂಪ್ರದಾಯಿಕ ವಿದ್ಯುತ್ ವ್ಯವಸ್ಥೆಗಳು ವಿದ್ಯುತ್ ವ್ಯವಸ್ಥೆಗಳು ಮತ್ತು ಅವುಗಳ ಏಕೀಕರಣದ ಸಂಪರ್ಕವು ವಿದ್ಯುತ್ ರವಾನೆ ಮಾಡಲು ಮಾತ್ರವಲ್ಲದೆ ವಿದ್ಯುತ್ ಸ್ಥಾವರದಲ್ಲಿ ಈ ವಿಭಿನ್ನ ಘಟಕಗಳ ನಡುವೆ ಮಾಹಿತಿಯನ್ನು ರವಾನಿಸಲು ಮತ್ತು ಬಾಹ್ಯವಾಗಿ ಈ ವಿಭಿನ್ನ ಘಟಕಗಳಿಂದ ಹೊರಗಿನ ಪ್ರಪಂಚಕ್ಕೆ ರವಾನೆ ಮಾಡುವುದನ್ನು ನಾವು ನೋಡಿದ್ದೇವೆ IIoT ಶಕ್ತಗೊಂಡ ವಿದ್ಯುತ್ ವ್ಯವಸ್ಥೆಯಲ್ಲಿ ಮೂಲತಃ ಕಾಣುತ್ತದೆ ಆದ್ದರಿಂದ ವಿಭಿನ್ನವಾಗಿವೆ ಈ ಸಂಪರ್ಕಕ್ಕಾಗಿ ನಮಗೆ ಕಡಿಮೆ ವೆಚ್ಚದ ಶಕ್ತಿಯುತ ಚಿಪ್ಸ್ ವೈ ಫೈ ಶಕ್ತಗೊಂಡ ಚಿಪ್ಸ್ ಕ್ಯಾಮೆರಾಗಳು ಸಂವೇದಕಗಳು ಬೇರೆ ಬೇರೆ ಸಂವೇದಕಗಳು ಅಕ್ಸೆಲೆರೊಮೀಟರ್ಗಳು ಇತ್ಯಾದಿಗಳು ಬೇಕಾಗುತ್ತವೆ ಇವುಗಳನ್ನು ಬಳಸಬಹುದಾಗಿದ್ದು ಇವುಗಳು ಸಾಧನಗಳಾಗಿ ಕಾರ್ಯನಿರ್ವಹಿಸುತ್ತವೆ ನಂತರ ಐಪಿ 3 ಜಿ 4 ಜಿ 5 ಜಿ ತಂತ್ರಜ್ಞಾನಗಳ ಬಳಕೆಯ ರೂಪದಲ್ಲಿ ಪ್ರಮಾಣೀಕರಣ ಸಾಫ್ಟ್ವೇರ್ ತಂತ್ರಜ್ಞಾನದ ಪ್ರಮಾಣೀಕರಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ವಿವಿಧ ಪದರಗಳನ್ನು ಮೇಲ್ಭಾಗದಲ್ಲಿ ಬೆಂಬಲಿಸುವ ಒಟ್ಟಾರೆ ಸಂಯೋಜಿತ ಅಪ್ಲಿಕೇಶನ್ ಈ ಎಐ ಮತ್ತು ಎಂಎಲ್ ಬೆಂಬಲಿತ ಅಪ್ಲಿಕೇಶನ್ಗಳು ಅಥವಾ ಸ್ವತಂತ್ರವಾಗಿ ಇತರ ಅಪ್ಲಿಕೇಶನ್ಗಳು ಮತ್ತು ನಂತರ ನಾವು ಅಪ್ಲಿಕೇಶನ್ ಪದರದ ಕೆಳಭಾಗದಲ್ಲಿ ಕ್ಲೌಡ್ ಪದರವನ್ನು ಹೊಂದಿದ್ದೇವೆ ನಾವು ಫಾಗ್ ಪದರವನ್ನು ಹೊಂದಿರಬಹುದು ನಂತರ ಕೆಳಭಾಗದಲ್ಲಿ ನಾವು ಡಿವೈಸ್ ಪದರ ಫೀಲ್ಡ್ ಪದರ ಹೊಂದಿರಬಹುದು ಆದ್ದರಿಂದ ಈ ಎಲ್ಲಾ ವಿಭಿನ್ನ ಪದರಗಳು ಸಾಧ್ಯ ಆದ್ದರಿಂದ ಸ್ಮಾರ್ಟ್ ಗ್ರಿಡ್ನಲ್ಲಿ ಆರ್ಕಿಟೆಕ್ಚರ್ ಹೇಗೆ ಕಾಣುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ಸಾಂಪ್ರದಾಯಿಕ ವಿದ್ಯುತ್ ಸ್ಥಾವರದೊಂದಿಗೆ ಐಐಒಟಿಯನ್ನು ಸಂಯೋಜಿಸುವ ಮೂಲಕ ಸಂಭವಿಸಲಿರುವ ಸ್ಮಾರ್ಟ್ ಗ್ರಿಡ್ನಲ್ಲಿ ಇದು ಏನಾಗಲಿದೆ ಆದ್ದರಿಂದ ನಾವು ಸಾಮಾನ್ಯವಾಗಿ 3 ಲೇಯರ್ಡ್ ಆರ್ಕಿಟೆಕ್ಚರ್ ನಂತಹ ಲೇಯರ್ಡ್ ಆರ್ಕಿಟೆಕ್ಚರ್ ಅನ್ನು ಹೊಂದಲಿದ್ದೇವೆ ಅಲ್ಲಿ ಕೆಳಗಿನ ಪದರದಲ್ಲಿ ನಾವು ಈ ಸಂವೇದನೆಯನ್ನು ಹೊಂದಲಿದ್ದೇವೆ ಆದ್ದರಿಂದ ಇದು ನಮ್ಮ ಸಂವೇದನೆ ಅಥವಾ ಗ್ರಹಿಕೆ ಪದರವಾಗಲಿದೆ ಈ ಪದರವು ವಿಭಿನ್ನ ಸಂವೇದಕಗಳು ಆರ್ಎಫ್ಐಡಿಗಳು ಕ್ಯಾಮೆರಾಗಳು ಆಡಿಯೊ ಸಾಧನಗಳು ಮತ್ತು ಇನ್ನೂ ಹೆಚ್ಚಿನದನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಈ ಸಂವೇದಕ ಶಕ್ತಗೊಂಡ ಯಂತ್ರೋಪಕರಣಗಳಿಂದ ಸಂಗ್ರಹಿಸಲಾದ ದತ್ತಾಂಶವು ವಿವಿಧ ರೀತಿಯ ಗೇಟ್ವೇಗಳ ಮೂಲಕ ಹೋಗುತ್ತದೆ ಕೆಲವು ಗೇಟ್ವೇಗಳು ಉದ್ಯಮದ ಅಗತ್ಯವನ್ನು ನೋಡಿಕೊಳ್ಳುತ್ತವೆ ಆದ್ದರಿಂದ ಎಂಟರ್ಪ್ರೈಸ್ ಗೇಟ್ವೇ ನಾವು ಸಾಮಾನ್ಯ ಪ್ರವೇಶ ಗೇಟ್ವೇಗಳನ್ನು ಹೊಂದಬಹುದು ಮನೆಯ ಗ್ರಾಹಕರಿಗೆ ನಾವು ಮನೆ ಗೇಟ್ವೇಗಳನ್ನು ಹೊಂದಬಹುದು ಆದ್ದರಿಂದ ನಮ್ಮಲ್ಲಿ ಎಲ್ಲಾ ರೀತಿಯ ಸಂವಹನಗಳಿವೆ ಇದು ಮೂಲತಃ ನಮ್ಮ ಗೇಟ್ವೇಗಳು ಆದ್ದರಿಂದ ಈ ಗೇಟ್ವೇಗಳ ಮೂಲಕ ಡೇಟಾವನ್ನು ನೆಟ್ವರ್ಕ್ ಲೇಯರ್ಗೆ ಕಳುಹಿಸಲಾಗುವುದು ನೆಟ್ವರ್ಕ್ ಲೇಯರ್ ನೆಟ್ವರ್ಕ್ ಲೇಯರ್ನಲ್ಲಿ ನಾವು ವೈರ್ಲೆಸ್ ನೆಟ್ವರ್ಕ್ಗಳು ಮೊಬೈಲ್ ನೆಟ್ವರ್ಕ್ಗಳು ಸ್ಯಾಟಲೈಟ್ ನೆಟ್ವರ್ಕ್ಗಳು ಮತ್ತು ನೀವು ಯೋಚಿಸಬಹುದಾದ ಯಾವುದೇ ವಿಭಿನ್ನ ರೀತಿಯ ನೆಟ್ವರ್ಕ್ಗಳಂತಹ ವಿಭಿನ್ನ ನೆಟ್ವರ್ಕ್ ತಂತ್ರಜ್ಞಾನಗಳನ್ನು ಹೊಂದಲಿದ್ದೇವೆ ಮತ್ತು ಅಂತಿಮವಾಗಿ ಈ ಪದರದಿಂದ ಈ ಡೇಟಾವು ಅಪ್ಲಿಕೇಶನ್ ಲೇಯರ್ಗೆ ಹೋಗಲಿದೆ ಸ್ಮಾರ್ಟ್ ಕಚೇರಿಗಳು ಸ್ಮಾರ್ಟ್ ಮನೆಗಳು ಎಲೆಕ್ಟ್ರಿಕ್ ವಾಹನಗಳ ಅಪ್ಲಿಕೇಶನ್ಗಳು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವಾಹನಗಳನ್ನು ಪ್ಲಗ್ ಇನ್ ಮಾಡುವುದು ಸ್ಮಾರ್ಟ್ ಪ್ರಸರಣಕ್ಕಾಗಿ ಅಪ್ಲಿಕೇಶನ್ಗಳು ಮತ್ತು ಹೀಗೆ ವಿವಿಧ ಅಪ್ಲಿಕೇಶನ್ಗಳನ್ನು ಬೆಂಬಲಿಸುವುದು ಮತ್ತು ಈ ಮಧ್ಯೆ ನಾವು ಈ ಕ್ಲೌಡ್ ಮತ್ತು ಫಾಗ್ ಅನುಷ್ಠಾನಗಳನ್ನು ಹೊಂದಬಹುದು ಆದ್ದರಿಂದ ಫಾಗ್ ಅನುಷ್ಠಾನವನ್ನು ಈ ಸಂವೇದನೆದ ಹತ್ತಿರ ಮಾಡಬಹುದು ಆದ್ದರಿಂದ ಫಾಗ್ ಅನುಷ್ಠಾನವು ಇಲ್ಲಿ ಸಂಭವಿಸಬಹುದು ಆದ್ದರಿಂದ ಕ್ಲೌಡ್ ಮೂಲತಃ ಅನುಷ್ಠಾನವನ್ನು ಅಪ್ಲಿಕೇಶನ್ ಲೇಯರ್ಗಿಂತ ಸ್ವಲ್ಪ ಕೆಳಗೆ ಮಾಡಬಹುದು ಆದ್ದರಿಂದ ಐಐಒಟಿ ಶಕ್ತಗೊಂಡ ವಿದ್ಯುತ್ ಶಕ್ತಿ ಗ್ರಿಡ್ ಹೇಗೆ ಕಾಣುತ್ತದೆ ಮತ್ತು ಇದು ನಮ್ಮ ಸ್ಮಾರ್ಟ್ ಗ್ರಿಡ್ ಆಗಿದೆ ಆದ್ದರಿಂದ ಈ ವಿಭಿನ್ನ ಡ್ರೈವರ್ಸ್ ಬಗ್ಗೆ ನಾವು ಮಾತನಾಡಿದ್ದೇವೆ ಮತ್ತು ನಂತರ ಡಿಜಿಟಲ್ ವಿದ್ಯುತ್ ಸ್ಥಾವರದ ಪ್ರಯೋಜನಗಳ ಬಗ್ಗೆ ಮಾತನಾಡೋಣ ಡಿಜಿಟಲ್ ವಿದ್ಯುತ್ ಸ್ಥಾವರವು ದಕ್ಷತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ನಾವು ಈ ಸಾಧನಗಳ ಯಾಂತ್ರೀಕೃತಗೊಳಿಸುವಿಕೆ ಅವುಗಳ ನಡುವಿನ ಸಂಪರ್ಕ ಒಟ್ಟಾರೆ ದಕ್ಷತೆಯನ್ನು ಹೆಚ್ಚಿಸುವುದು ಮಾನವ ಸಂಪನ್ಮೂಲಗಳ ಒಳಗೊಳ್ಳುವಿಕೆ ಮಾನವಶಕ್ತಿ ಮತ್ತು ಮುಂತಾದವುಗಳಿಗೆ ಸಹಾಯ ಮಾಡುವಂತಹ ಸ್ಮಾರ್ಟ್ ಗ್ರಿಡ್ಗಳನ್ನು ಹೊಂದಬಹುದು ಆದ್ದರಿಂದ ದಕ್ಷತೆಯಲ್ಲಿ ಒಟ್ಟಾರೆ ಸುಧಾರಣೆಯೆಂದರೆ ಈ ಡಿಜಿಟಲ್ ವಿದ್ಯುತ್ ಸ್ಥಾವರಗಳ ಮೂಲಕ ಸಾಧಿಸಬಹುದು ನಾವು ಕಡಿಮೆ ಮಾನವ ಸಂಪನ್ಮೂಲಗಳ ಬಗ್ಗೆ ಮಾತನಾಡುತ್ತಿರುವುದರಿಂದ ವೆಚ್ಚದಲ್ಲಿ ಕಡಿತವು ಸಂಭವಿಸಬಹುದು ಆದ್ದರಿಂದ ಸ್ವಯಂಚಾಲಿತ ಸಾಧನಗಳನ್ನು ನಿಯೋಜಿಸಲಾಗುವುದು ಮತ್ತು ನೀವು ಮಾನವಶಕ್ತಿಯನ್ನು ಕಡಿಮೆಗೊಳಿಸಬಹುದು ಮತ್ತು ಇದರ ಪರಿಣಾಮವಾಗಿ ವೇತನವನ್ನು ಕಡಿಮೆಗೊಳಿಸಬಹುದು ಮತ್ತು ಕಡಿಮೆ ಇಂಧನದಿಂದ ನಿರ್ವಹಣೆಯನ್ನು ಮಾಡಬಹುದು ಆದ್ದರಿಂದ ಇವು ವಿದ್ಯುತ್ ಸ್ಥಾವರದೊಂದಿಗೆ ಡಿಜಿಟಲ್ ತಂತ್ರಜ್ಞಾನವನ್ನು ಸಂಯೋಜಿಸುವ ಮೂಲಕ ಸಂಭವಿಸಬಹುದಾದ ವಿಭಿನ್ನ ಕಡಿತಗಳು ಇತರ ವೈಶಿಷ್ಟ್ಯಗಳು ವಿಭಿನ್ನ ಟರ್ಬೈನ್ಗಳು ವಿಂಡ್ ಟರ್ಬೈನ್ಗಳು ರಿಮೋಟ್ ಮಾನಿಟರಿಂಗ್ನ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಆದ್ದರಿಂದ ಈ ಎಲ್ಲಾ ಸುಧಾರಿತ ಕಾರ್ಯಕ್ಷಮತೆ ರಿಮೋಟ್ ಕಂಟ್ರೋಲ್ ರಿಮೋಟ್ ಮಾನಿಟರಿಂಗ್ ಸಾಧ್ಯವಿದೆ ಮತ್ತು ಶಕ್ತಿಯ ಬೇಡಿಕೆಗಳನ್ನು ಸಹ ಕಡಿಮೆ ಮಾಡುತ್ತದೆ ಆದ್ದರಿಂದ ಇದು ಮೂಲತಃ ಬಳಕೆದಾರರಿಗೆ ರಿಯಲ್ ಟೈಮ್ ಶಕ್ತಿಯನ್ನು ಹೇಗೆ ಸಮರ್ಥವಾಗಿ ಬಳಸುವುದು ಎಂದು ತಿಳಿಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಇವು ಡಿಜಿಟಲ್ ವಿದ್ಯುತ್ ಸ್ಥಾವರಗಳ ವಿಭಿನ್ನ ಪ್ರಯೋಜನಗಳಾಗಿವೆ ಆದ್ದರಿಂದ ವಾಸ್ತುಶಿಲ್ಪೀಯವಾಗಿ ಇವು IIoT ಶಕ್ತಗೊಂಡ ವಿದ್ಯುತ್ ಸ್ಥಾವರದ ವಿಭಿನ್ನ ಅಂಶಗಳಾಗಿವೆ ನಾವು ಈ ಎಲ್ಲಾ ವಿಭಿನ್ನ ಘಟಕಗಳ ಎಡ್ಜ್ ಸಾಧನಗಳು ಹಬ್ಗಳು ಮತ್ತು ಗೇಟ್ವೇಗಳನ್ನು ಹೊಂದಿದ್ದೇವೆ ನಂತರ ನಾವು ಕ್ಲೌಡ್ ರೂಪದಲ್ಲಿ ಶೇಖರಣೆಯನ್ನು ಹೊಂದಿರಬಹುದು ನಂತರ ಡೇಟಾ ವಿಶ್ಲೇಷಣೆ ಬಹುಶಃ ಕ್ಲೌಡ್ ನಲ್ಲಿ ಇರಬಹುದು ತದನಂತರ ಅನುಗುಣವಾದ ಕ್ರಿಯೆಗಳು ಕೆಲವು ರೀತಿಯ ಪ್ರತಿಕ್ರಿಯೆ ನಿಯಂತ್ರಣವನ್ನು ಕಳುಹಿಸಬೇಕಾಗಬಹುದು ಅಪೇಕ್ಷಿತ ಯಂತ್ರದಲ್ಲಿನ ಕೆಲವು ಅಂಶಗಳನ್ನು ನಿಯಂತ್ರಿಸಲು ಪ್ರತಿಕ್ರಿಯೆ ಸಂಕೇತವನ್ನು ಯಂತ್ರೋಪಕರಣಗಳಿಗೆ ಕಳುಹಿಸಬೇಕಾಗುತ್ತದೆ ಆದ್ದರಿಂದ ಸ್ಮಾರ್ಟ್ ವಿದ್ಯುತ್ ಸ್ಥಾವರ ವಾಸ್ತುಶಿಲ್ಪದಲ್ಲಿ ಈ ವಿಭಿನ್ನ ಅಂಶಗಳಾಗಿವೆ ಆದ್ದರಿಂದ ಐಐಒಟಿ ಮೆಚುರಿಟಿ ಮಾಡೆಲ್ ವಿದ್ಯುತ್ ಕ್ಷೇತ್ರದಲ್ಲಿ ಈ ಎಲ್ಲಾ ವಿಭಿನ್ನ ಪದರಗಳ ಮೂಲಕ ಸಾಗಿದೆ ಆದ್ದರಿಂದ ಇದು ಮೇಲ್ವಿಚಾರಣೆಯೊಂದಿಗೆ ಪ್ರಾರಂಭವಾಗುತ್ತದೆ ಮೇಲ್ವಿಚಾರಣೆ ತುಂಬಾ ಸರಳವಾಗಿದೆ ಏಕೆಂದರೆ ನೀವು ಸಂಪರ್ಕಿತ ಸಂವೇದಕಗಳು ಆಕ್ಯೂವೇಟರ್ಗಳನ್ನು ಹೊಂದಿದ್ದರೆ ಈ ಮೇಲ್ವಿಚಾರಣೆ ಸಾಧ್ಯ ನಿಯಂತ್ರಣಕ್ಕಾಗಿ ನೀವು ಆಕ್ಯೂವೇಟರ್ಗಳ ಸಹಾಯವನ್ನು ತೆಗೆದುಕೊಳ್ಳಬೇಕು ಮತ್ತು ನಿಯಂತ್ರಣಕ್ಕಾಗಿ ಮೂಲತಃ ನೀವು ಸಂಕೇತವನ್ನು ಕಳುಹಿಸಬೇಕಾಗುತ್ತದೆ ಯಂತ್ರಕ್ಕೆ ಅಥವಾ ಯಂತ್ರದಲ್ಲಿನ ಒಂದು ಘಟಕಕ್ಕೆ ಫೀಡ್ಬ್ಯಾಕ್ ಸಿಗ್ನಲ್ ನೀಡಬೇಕಾಗುತ್ತದೆ ಆದ್ದರಿಂದ ಮೇಲ್ವಿಚಾರಣೆ ನಿಯಂತ್ರಣ ಇವುಗಳೆಲ್ಲವೂ ಐಐಒಟಿ ಮತ್ತು ಆಪ್ಟಿಮೈಸೇಶನ್ನ ಏಕೀಕರಣದ ಮೂಲಕ ಸಾಧ್ಯವಿರುವ ಡೇಟಾವನ್ನು ಬಳಸಿಕೊಂಡು ಅಥವಾ ವಿಶ್ಲೇಷಿಸುವ ಮೂಲಕ ಸಾಧ್ಯ ಒಟ್ಟಾರೆ ಸ್ವಾಯತ್ತತೆಯನ್ನು ಸಾಧನದ ಮಟ್ಟ ಸಿಸ್ಟಮ್ ಮಟ್ಟ ಅಪ್ಲಿಕೇಶನ್ ಮಟ್ಟ ಮತ್ತು ಮುಂತಾದ ಎಲ್ಲ ವಿಷಯಗಳಲ್ಲೂ ಸ್ವಾಯತ್ತತೆಯನ್ನು ಸಾಧಿಸಬಹುದು ಆದ್ದರಿಂದ ಎಲ್ಲಾ ಹಂತದ ಸ್ವಾಯತ್ತತೆ ಸಾಧ್ಯ ಆದ್ದರಿಂದ ಇದು ಈ IIoT ಮೆಚುರಿಟಿ ಮಾದರಿ ಸಂವಹನ ನೆಟ್ವರ್ಕ್ನ ವಿಷಯದಲ್ಲಿ ಸ್ಮಾರ್ಟ್ ಗ್ರಿಡ್ ಅಥವಾ ಸ್ಮಾರ್ಟ್ ಪವರ್ ಪ್ಲಾಂಟ್ನಲ್ಲಿ ಸಂವಹನ ನೆಟ್ವರ್ಕ್ ಮುಖ್ಯವಾದ ಕಾರಣ ಸಂವಹನ ನೆಟ್ವರ್ಕ್ ವಿಭಿನ್ನ ಭಾಗಗಳನ್ನು ಹೊಂದಿದೆ ಆದ್ದರಿಂದ ಇವು ಈ ಕೆಲವು ವಿಭಿನ್ನ ಭಾಗಗಳಾಗಿವೆ ಇದು ಪ್ರಸಿದ್ಧವಾದದ್ದು ಹೋಮ್ ಏರಿಯಾ ನೆಟ್ವರ್ಕ್ ಇದು ಮೂಲತಃ ಮನೆಯಲ್ಲಿ ಐಒಟಿ ಸಾಧನಗಳು ಮತ್ತು ಜಿಗ್ಬೀ 6 ಲೋಪ್ಯಾನ್ ನಂತಹ ಸಂವಹನ ತಂತ್ರಜ್ಞಾನಗಳಿಗೆ ಮತ್ತು ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಮತ್ತು ಇವುಗಳು ಈ ವಿಭಿನ್ನ ಮಾನದಂಡಗಳು ಮತ್ತು ತಂತ್ರಜ್ಞಾನಗಳು ನಾವು ಈಗಾಗಲೇ ಪರಿಚಯಾತ್ಮಕವಾಗಿ ವಿವರವಾಗಿ ಚರ್ಚಿಸಿದ್ದೇವೆ ಐಒಟಿ ಕುರಿತು ಉಪನ್ಯಾಸ ಇದು ನಾವು ಈಗಾಗಲೇ ಚರ್ಚಿಸಿದ ವಿಷಯ ಆದ್ದರಿಂದ ಹೋಮ್ ಏರಿಯಾ ನೆಟ್ವರ್ಕ್ ನಂತರ ನಾವು ಇದನ್ನು ಎಂದಿಗೂ ನೆರೆಹೊರೆಯ ಪ್ರದೇಶ ನೆಟ್ವರ್ಕ್ ಹೊಂದಿಲ್ಲ ಇದನ್ನು NAN ಎಂದೂ ಕರೆಯುತ್ತಾರೆ ಮತ್ತು ಆದ್ದರಿಂದ ಈ ನಿರ್ದಿಷ್ಟ ನೆಟ್ವರ್ಕ್ ಮೂಲತಃ ವಿತರಣಾ ಡೊಮೇನ್ನ ನೆಟ್ವರ್ಕಿಂಗ್ನಲ್ಲಿ ವಿತರಣಾ ಡೊಮೇನ್ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಸ್ಮಾರ್ಟ್ ಸಾಧನಗಳಿಂದ ಸಂಗ್ರಹಿಸಲಾದ ಡೇಟಾವನ್ನು ನಂತರ ನೆರೆಹೊರೆಯ ಪ್ರದೇಶದ ನೆಟ್ವರ್ಕ್ನಲ್ಲಿರುವ ಗೇಟ್ವೇಗಳಿಗೆ ಕಳುಹಿಸಲಾಗುತ್ತದೆ ಆದ್ದರಿಂದ ನೆರೆಹೊರೆಯ ಪ್ರದೇಶ ಜಾಲವು ಮೂಲತಃ ವಿತರಣಾ ವ್ಯವಸ್ಥೆಗೆ ಸಂಬಂಧಿಸಿದೆ ಆದ್ದರಿಂದ ಮೂಲತಃ ಈ ಸ್ಮಾರ್ಟ್ ಸಾಧನಗಳು ಡೇಟಾವನ್ನು ಗೇಟ್ವೇಗೆ ಕಳುಹಿಸಲಿವೆ ಮತ್ತು ಅದು ಮೂಲತಃ ನೆರೆಹೊರೆಯ ಪ್ರದೇಶ ನೆಟ್ವರ್ಕ್ನ ವ್ಯಾಪ್ತಿಯಾಗಿದೆ ಫೀಲ್ಡ್ ಏರಿಯಾ ನೆಟ್ವರ್ಕ್ ಅನ್ನು ಎಫ್ಎಎನ್ ಎಂದೂ ಕರೆಯುತ್ತಾರೆ ಇದು ಮೂಲತಃ ವಿತರಣಾ ಡೊಮೇನ್ ನೆಟ್ವರ್ಕ್ಗಳಿಗೆ ಸಂಬಂಧಿಸಿದೆ ಆದರೆ ಇಲ್ಲಿ ಇದು ನಿಯಂತ್ರಕಗಳು ನಿಯಂತ್ರಕರು ಡೇಟಾ ಸಂಗ್ರಹಕಾರರು ಇತ್ಯಾದಿಗಳ ಸಂಪರ್ಕವನ್ನು ಒಳಗೊಂಡಿದೆ ಮತ್ತು ಸಾಮಾನ್ಯವಾಗಿ ವೈಮ್ಯಾಕ್ಸ್ 3 ಜಿ 4 ಜಿ ನಂತಹ ವಿಶಾಲ ಪ್ರದೇಶ ವೈರ್ಲೆಸ್ ತಂತ್ರಜ್ಞಾನಗಳನ್ನು ಒಳಗೊಂಡಿದೆ ಇತ್ಯಾದಿಗಳನ್ನು ಬಳಸಲಾಗುತ್ತದೆ ಮತ್ತು ತಂತಿಗಾಗಿ ಎತರ್ನೆಟ್ ಅನ್ನು ಸಹ ಬಳಸಲಾಗುತ್ತದೆ ತದನಂತರ ನಾವು ಸಾಂಪ್ರದಾಯಿಕ ನೆಟ್ವರ್ಕ್ ಮತ್ತು ಸಂವಹನ ವ್ಯವಸ್ಥೆಯಲ್ಲಿ ಈ ಸಾಂಪ್ರದಾಯಿಕ ವಿಶಾಲ ಪ್ರದೇಶ ಜಾಲವನ್ನು ಹೊಂದಿದ್ದೇವೆ ಆದ್ದರಿಂದ ಈ ವಿಭಿನ್ನ ಸಂವಹನ ಜಾಲಗಳು ಸ್ಮಾರ್ಟ್ ವಿದ್ಯುತ್ ಸ್ಥಾವರದಲ್ಲಿ ಎದುರಾಗುತ್ತವೆ ಆದ್ದರಿಂದ ನಾವು ಸ್ಮಾರ್ಟ್ ಗ್ರಿಡ್ ಬಗ್ಗೆ ಮಾತನಾಡುತ್ತಿದ್ದರೆ ವಿದ್ಯುತ್ ಹರಿವು ಇರುತ್ತದೆ ಅದು ಸಾಂಪ್ರದಾಯಿಕವಾಗಿದೆ ಆದ್ದರಿಂದ ವಿದ್ಯುತ್ ಹರಿವು ಉತ್ಪಾದನಾ ಕೇಂದ್ರದಿಂದ ವಿತರಣೆ ಮತ್ತು ಬಳಕೆ ಘಟಕಗಳಿಗೆ ಪ್ರಸರಣದ ಮೂಲಕ ವಿದ್ಯುತ್ ಈ ರೀತಿ ಹರಿಯುತ್ತದೆ ವಿದ್ಯುತ್ ವ್ಯವಸ್ಥೆಯು ಮೂಲತಃ ಟ್ರಾನ್ಸ್ಫಾರ್ಮರ್ ಅನ್ನು ಸ್ಥಾಪಿಸಿ ನಂತರ ಟ್ರಾನ್ಸ್ಫಾರ್ಮರ್ನ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ಸ್ಟೆಪ್ ಡೌನ್ ಮತ್ತು ಗೇಟ್ವೇ ಮೂಲಕ ಶಕ್ತಿಯನ್ನು ಕಳುಹಿಸುವುದು ಇದು ವಿದ್ಯುತ್ ವ್ಯವಸ್ಥೆ ಮತ್ತು ಮೂರನೆಯ ಅಂಶವು ಮೂಲತಃ ಈ ಮಾಹಿತಿ ಹರಿವು ವೈಡ್ ಏರಿಯಾ ನೆಟ್ವರ್ಕ್ ನೇಬರ್ ಹುಡ್ ಏರಿಯಾ ನೆಟ್ವರ್ಕ್ ಮತ್ತು ಹೋಮ್ ಏರಿಯಾ ನೆಟ್ವರ್ಕ್ ದ ಮೂಲಕ ಆದ್ದರಿಂದ ಸ್ಮಾರ್ಟ್ ಗ್ರಿಡ್ನಲ್ಲಿ ಸ್ಮಾರ್ಟ್ ಗ್ರಿಡ್ನ ಈ 3 ವಿಭಿನ್ನ ಘಟಕಗಳು ಇವು ಆದ್ದರಿಂದ ಮಾಹಿತಿ ಹರಿವು ವಿದ್ಯುತ್ ಹರಿವು ಮತ್ತು ವಿದ್ಯುತ್ ವ್ಯವಸ್ಥೆಯು ಒಟ್ಟಾಗಿ ಕೆಲಸ ಮಾಡಲು ಸ್ಮಾರ್ಟ್ ಗ್ರಿಡ್ ಅನ್ನು ರೂಪಿಸಲು ಒಟ್ಟಾಗಿ ಕೆಲಸ ಮಾಡುತ್ತದೆ ಆದ್ದರಿಂದ ವಿದ್ಯುತ್ ಸ್ಥಾವರಗಳಲ್ಲಿ IIoT ಅನುಷ್ಠಾನಕ್ಕಾಗಿ ಡಿಜಿಟಲ್ ಟ್ವಿನ್ಸ್ ಪೂರೈಕೆ ಸರಪಳಿ ನಿರ್ವಹಣೆ ಸ್ಮಾರ್ಟ್ ಪಂಪಿಂಗ್ ನಂತಹ ವಿಭಿನ್ನ ತಂತ್ರಜ್ಞಾನಗಳು ನಂತರ ಸ್ಮಾರ್ಟ್ ಬಾಯ್ಲರ್ ಸ್ಮಾರ್ಟ್ ವಾಟರ್ ಮಾನಿಟರಿಂಗ್ ಮುಂತಾದವುಗಳು ಆದ್ದರಿಂದ ಈ ಎಲ್ಲಾ ವಿಭಿನ್ನ ರೀತಿಯ ಅಪ್ಲಿಕೇಶನ್ಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಸ್ಮಾರ್ಟ್ ಮೀಟರಿಂಗ್ ಬಿಲ್ಡಿಂಗ್ ಆಟೊಮೇಷನ್ ಪರಿಕಲ್ಪನೆಗಳು ಸಾಕಷ್ಟು ಜನಪ್ರಿಯವಾಗಿವೆ ನಿರ್ದಿಷ್ಟವಾಗಿ ನಾನು ಈ ಸ್ಮಾರ್ಟ್ ಮೀಟರಿಂಗ್ ಅನ್ನು ಒತ್ತಿಹೇಳಲು ಬಯಸುತ್ತೇನೆ ಮೂಲತಃ ಸ್ಮಾರ್ಟ್ ಗ್ರಿಡ್ನ ಒಂದು ಪ್ರಮುಖ ಅಂಶವಾಗಿದೆ ಅಲ್ಲಿ ಕಾರ್ಯಾಚರಣೆಗಳನ್ನು ದೂರದಿಂದಲೇ ನಿರ್ವಹಿಸುವುದರಿಂದ ಕಾರ್ಯಾಚರಣೆಯ ವೆಚ್ಚವನ್ನು ಕಡಿಮೆ ಮಾಡಲು ಐಒಟಿಯನ್ನು ಬಳಸಲಾಗುತ್ತದೆ ಇದು ಮೂಲತಃ ಶಕ್ತಿಯ ನಷ್ಟ ಮತ್ತು ಶಕ್ತಿಯ ಗರಿಷ್ಠ ಬಳಕೆಯ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಶಕ್ತಿಯ ನಷ್ಟವನ್ನು ಕಡಿಮೆ ಮಾಡುವುದು ಮೂಲತಃ ಸ್ಮಾರ್ಟ್ ಮೀಟರಿಂಗ್ ಪರಿಕಲ್ಪನೆಯ ಮೂಲಕ ಸಾಧಿಸಲ್ಪಡುತ್ತದೆ ಆದ್ದರಿಂದ ಸ್ಮಾರ್ಟ್ ಮೀಟರ್ಗಳ ನಿಯೋಜನೆಯು ಮೂಲತಃ ಭಾರತದಲ್ಲಿ ನಮ್ಮ ದೇಶದಾದ್ಯಂತ ಈಗಾಗಲೇ ಸಂಭವಿಸಿದೆ ಆದ್ದರಿಂದ ದೇಶದ ವಿವಿಧ ಭಾಗಗಳಲ್ಲಿ ಸ್ಮಾರ್ಟ್ ಮೀಟರ್ಗಳು ಈಗಾಗಲೇ ಬಳಕೆಯಲ್ಲಿವೆ ಮತ್ತು ವಿಶೇಷವಾಗಿ ಇತರ ದೇಶಗಳಲ್ಲಿಯೂ ಸಹ ಸ್ಮಾರ್ಟ್ ಮೀಟರ್ಗಳು ಕಟ್ಟಡ ಯಾಂತ್ರೀಕೃತಗೊಂಡ ಸ್ಮಾರ್ಟ್ ಫೋನ್ಗಳು ಸ್ಮಾರ್ಟ್ ಕಚೇರಿಗಳು ಇತ್ಯಾದಿಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಆದ್ದರಿಂದ ಮೂಲತಃ ನೀವು ಕಟ್ಟಡದ ಸ್ಥಿತಿಯನ್ನು ದೂರದಿಂದಲೇ ಮೇಲ್ವಿಚಾರಣೆ ಮಾಡಲು ಬಯಸುತ್ತೀರಿ ಸ್ಮಾರ್ಟ್ ಕಟ್ಟಡದಲ್ಲಿ ಎಲಿವೇಟರ್ಗಳು ಬೆಳಕಿನ ವ್ಯವಸ್ಥೆಗಳು ಇತರ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳು ಇತ್ಯಾದಿಗಳಿಗೆ ಅಳವಡಿಸಲಾಗುವ ಸಂವೇದಕಗಳು ಇರುತ್ತವೆ ಮತ್ತು ಅವೆಲ್ಲವೂ ಅಂತರ್ಜಾಲದ ಮೂಲಕ ಸಂಪರ್ಕಗೊಳ್ಳುತ್ತವೆ ಮತ್ತು ಮೇಲ್ವಿಚಾರಣೆ ಮಾಡಲಿವೆ ಎಸ್ಸಿಎಡಿಎ ಆಧಾರಿತ ನಿಯಂತ್ರಣ ಮೇಲ್ವಿಚಾರಣಾ ನಿಯಂತ್ರಣ ಮೇಲ್ವಿಚಾರಣಾ ದತ್ತಾಂಶ ಸಂಪಾದನೆ ಮತ್ತು ಮೇಲ್ವಿಚಾರಣಾ ನಿಯಂತ್ರಣ ಆದ್ದರಿಂದ ಎಸ್ಸಿಎಡಿಎ ಆಧಾರಿತ ವಿದ್ಯುತ್ ಸ್ಥಾವರಗಳು ಈಗ ವಾಸ್ತವವಾಗಿದೆ ಆದ್ದರಿಂದ ಡೇಟಾವನ್ನು ಪ್ರಕ್ರಿಯೆಗೊಳಿಸಲು ಎಸ್ಸಿಎಡಿಎ ಸಾಫ್ಟ್ವೇರ್ ಅನ್ನು ಬಳಸಲಾಗುತ್ತದೆ ಅಥವಾ ನಿಯೋಜಿಸಲಾಗುತ್ತದೆ ನಂತರ ಬಳಕೆದಾರರು ವಿಭಿನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಡೇಟಾವನ್ನು ವಿಶ್ಲೇಷಿಸುತ್ತಾರೆ ಮತ್ತು ಈ ನಿರ್ಧಾರ ತೆಗೆದುಕೊಳ್ಳುವುದನ್ನು ಸಹ ಸ್ವಯಂಚಾಲಿತಗೊಳಿಸಬಹುದು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಸ್ವಯಂಚಾಲಿತವಾಗಿ ಮಾಡಲು ವಿಭಿನ್ನ ನಿಯಮಗಳನ್ನು ಜಾರಿಗೆ ತರಬಹುದು ಮತ್ತು ಸಿಸ್ಟಮ್ ಸಂಪೂರ್ಣ ಸ್ವಾಯತ್ತ ಎಎಂಐಗಳು ಸುಧಾರಿತ ಮೀಟರಿಂಗ್ ಮೂಲಸೌಕರ್ಯ ಇದು ಮೂಲತಃ ಸಂಪೂರ್ಣ ಮೂಲಸೌಕರ್ಯ ಸ್ಮಾರ್ಟ್ ಮೀಟರ್ ಸಂವಹನ ನೆಟ್ವರ್ಕ್ಗಳನ್ನು ಒಳಗೊಂಡಿದೆ ಸ್ಮಾರ್ಟ್ ಮೀಟರ್ಗಳು ಶಕ್ತಿಯ ಸಂಗ್ರಹಕ್ಕೆ ಸಹಾಯ ಮಾಡುತ್ತವೆ ಇಂಧನ ಪೂರೈಕೆ ನೀರು ಸರಬರಾಜು ಇತ್ಯಾದಿಗಳ ಬಗ್ಗೆ ಮಾಹಿತಿ ಸಂಗ್ರಹಣೆ ಇತ್ಯಾದಿಗಳನ್ನು ನಾವು ಯಾವ ವಿತರಣಾ ಜಾಲವನ್ನು ಅವಲಂಬಿಸಿದ್ದೇವೆ ನಾವು ಸಾಂಪ್ರದಾಯಿಕ ಶಕ್ತಿ ವಿತರಣೆಯ ಬಗ್ಗೆ ಮಾತನಾಡುತ್ತಿದ್ದರೆ ಅವುಗಳಲ್ಲಿ ಮೀಟರ್ ಆದ್ದರಿಂದ ನಾವು ನೀರಿನ ವಲಯ ನೀರಿನ ವಿತರಣಾ ಜಾಲದ ಬಗ್ಗೆ ಮಾತನಾಡುತ್ತಿದ್ದರೆ ಅದು ಸ್ಮಾರ್ಟ್ ಎನರ್ಜಿ ಮೀಟರ್ ನಂತರ ನಾವು ಸ್ಮಾರ್ಟ್ ವಾಟರ್ ಮೀಟರ್ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಆ ಎಎಂಐಗಳನ್ನು ಲೆಕ್ಕಿಸದೆ ಮತ್ತು ವಿಶೇಷವಾಗಿ ಸ್ಮಾರ್ಟ್ ಮೀಟರ್ಗಳು ಈ ನಿರ್ದಿಷ್ಟ ಪರಿಕಲ್ಪನೆಯ ಅನುಷ್ಠಾನಕ್ಕೆ ಪ್ರಮುಖವಾಗಿವೆ ಆದ್ದರಿಂದ ಪವರ್ ಲೈನ್ ಸ್ಥಿರ ರೇಡಿಯೊ ಫ್ರೀಕ್ವೆನ್ಸಿ ಮೂಲಕ ಸಂವಹನ ನೆಟ್ವರ್ಕ್ ಬ್ರಾಡ್ಬ್ಯಾಂಡ್ ಇವುಗಳು ಈ ಮೀಟರಿಂಗ್ ಮೂಲಸೌಕರ್ಯದ ಸಂಪರ್ಕಕ್ಕಾಗಿ ಬಳಸಲಾಗುವ ಕೆಲವು ಸಂವಹನ ಮಾಧ್ಯಮಗಳಾಗಿವೆ ಮೂಲತಃ ಎಂಡಿಎಎಸ್ ಆಗಿರುವ ಸ್ಮಾರ್ಟ್ ಮೀಟರ್ ಡೇಟಾ ಸ್ವಾಧೀನ ವ್ಯವಸ್ಥೆ ಎಂಡಿಎಎಸ್ ಮೂಲತಃ ಸ್ಮಾರ್ಟ್ ಮೀಟರ್ಗಳಿಂದ ಡೇಟಾವನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ ಮತ್ತು ಎಂಡಿಎಂಎಸ್ ಆಗಿರುವ ಮೀಟರ್ ಡೇಟಾ ನಿರ್ವಹಣಾ ವ್ಯವಸ್ಥೆ ಈ ಸ್ಮಾರ್ಟ್ ಮೀಟರ್ಗಳಿಂದ ಸಂಗ್ರಹಿಸಿದ ಡೇಟಾವನ್ನು ವಿಶ್ಲೇಷಿಸಲು ಈ ಎಂಡಿಎಂಎಸ್ ಮೂಲತಃ ಸಹಾಯ ಮಾಡುತ್ತದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರದಲ್ಲಿ ವಿದ್ಯುತ್ ವಲಯದಲ್ಲಿ ಐಐಒಟಿ ವಿದ್ಯುತ್ ಸ್ಥಾವರಗಳಲ್ಲಿ ಮಾತ್ರವಲ್ಲ ಉತ್ಪಾದನಾ ಹಂತದಿಂದ ಪ್ರಾರಂಭವಾಗುವ ವಿವಿಧ ಭಾಗಗಳಲ್ಲಿಯೂ ಸಹ ಬಳಕೆಯ ಹಂತ IIoT ಅನುಷ್ಠಾನವು ವ್ಯವಸ್ಥೆಗಳನ್ನು ಒಟ್ಟಾರೆ ಸ್ಮಾರ್ಟ್ ಮಾಡಲು ಸಹಾಯ ಮಾಡುತ್ತದೆ ಆದ್ದರಿಂದ ದಕ್ಷ ಪವರ್ ಗ್ರಿಡ್ ವ್ಯವಸ್ಥೆಯು ಸಂವೇದಕಗಳ ಮೂಲಕ ದತ್ತಾಂಶವನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ ಸಂಪನ್ಮೂಲಗಳನ್ನು ನಿರ್ವಹಿಸಲು ಸಂವೇದಕಗಳಿಂದ ಸಂಗ್ರಹಿಸಿದ ದತ್ತಾಂಶವನ್ನು ಬಳಸಿಕೊಳ್ಳುತ್ತದೆ ಮತ್ತು ನಂತರ ವಿದ್ಯುತ್ ವ್ಯವಸ್ಥೆಯ ಒಟ್ಟಾರೆ ಸುಧಾರಣೆ ಮತ್ತು ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಲು ಸ್ವಯಂ ಆಪ್ಟಿಮೈಜ್ ಮತ್ತು ಸ್ವಯಂಚಾಲಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಸಂವೇದಕಗಳಿಂದ ಸಂಗ್ರಹಿಸಲಾದ ದತ್ತಾಂಶವು ವಿಭಿನ್ನ ಸಂಖ್ಯಾಶಾಸ್ತ್ರೀಯ ತಂತ್ರಗಳು ಯಂತ್ರ ಕಲಿಕೆ ತಂತ್ರಗಳು ಮತ್ತು ವಿಭಿನ್ನ AI ತಂತ್ರಗಳ ಅನುಷ್ಠಾನದ ಮೂಲಕ ವಿಭಿನ್ನ ಮುನ್ನೋಟಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ನೀರಿನ ವಲಯದಲ್ಲಿ IIoT ಅನ್ನು ನೀರಿನ ವಿತರಣಾ ವ್ಯವಸ್ಥೆಯಲ್ಲಿ ನಿಯೋಜಿಸಲಾಗಿರುವ ಸ್ಮಾರ್ಟ್ ಸಂವೇದಕಗಳಿಂದ ಸಂಗ್ರಹಿಸಿದ ದತ್ತಾಂಶವನ್ನು ಬಳಸಿಕೊಂಡು ನೀರನ್ನು ಉಳಿಸಲು ಸಹ ಬಳಸಬಹುದು ಐಒಟಿ ಸಂವೇದಕಗಳು ನೀರಿನ ಒತ್ತಡ ನೀರಿನ ಗುಣಮಟ್ಟ ಇತ್ಯಾದಿಗಳನ್ನು ಪತ್ತೆಹಚ್ಚಬಹುದು ಆದ್ದರಿಂದ ನಾನು ಈಗಾಗಲೇ ಹಿಂದಿನ ಉಪನ್ಯಾಸದಲ್ಲಿ ಮಾದರಿ ನೀರಿನ ವಿತರಣಾ ವ್ಯವಸ್ಥೆಯ ನಿಯೋಜನೆಗಳಲ್ಲಿ ಒಂದನ್ನು ತೋರಿಸಿದ್ದೇನೆ ಮತ್ತು ಎಸ್ಸಿಎಡಿಎ ಆಧಾರಿತ ಮಾನಿಟರಿಂಗ್ ಸಿಸ್ಟಮ್ ಪಡೆಯಲು ಹೇಗೆ ಸಹಾಯ ಮಾಡುತ್ತದೆ ಮತ್ತು ಪ್ರಮಾಣ ಅದರ ಬಗ್ಗೆ ಕಲ್ಪನೆ ಮತ್ತು ಸೈದ್ಧಾಂತಿಕವಾಗಿ ಆ ನೀರಿನ ವಿತರಣಾ ವ್ಯವಸ್ಥೆಯ ವಿವಿಧ ಜಂಕ್ಷನ್ಗಳ ಮೂಲಕ ಹರಿಯುವ ನೀರಿನ ಗುಣಮಟ್ಟ ಆದ್ದರಿಂದ ಮೂಲತಃ ನೀರಿನ ಸೋರಿಕೆ ಮುನ್ಸೂಚನೆ ನಂತರ ನೀರಿನ ಬಳಕೆಯ ಆಪ್ಟಿಮೈಸೇಶನ್ ಮುಂತಾದ ವಿಭಿನ್ನ ಲಕ್ಷಣಗಳು ನೀರಿನ ವಲಯದಲ್ಲೂ ಐಐಒಟಿ ನಿಯೋಜನೆಯೊಂದಿಗೆ ಈ ಎಲ್ಲ ಕೆಲಸಗಳನ್ನು ಮಾಡಬಹುದು ಪವನ ಇಂಧನ ವಲಯದಲ್ಲಿ ಐಐಒಟಿ ನಿಯೋಜನೆಯು ದಕ್ಷತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ವಿಭಿನ್ನ ಗಾಳಿ ಉತ್ಪಾದಿಸುವ ಟರ್ಬೈನ್ಗಳನ್ನು ದೂರದಿಂದಲೇ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇವುಗಳನ್ನು ಕೆಲವು ನಿಯಂತ್ರಣ ಕೇಂದ್ರದಿಂದ ನೆಟ್ವರ್ಕ್ ಮೂಲಕ ದೂರದಿಂದಲೇ ನಿಯಂತ್ರಿಸಬಹುದು ಆದ್ದರಿಂದ ಐಐಒಟಿ ನಿಯೋಜಿತ ವಿಂಡ್ ಎನರ್ಜಿ ಪ್ಲಾಟ್ಫಾರ್ಮ್ನಲ್ಲಿ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಎರಡನ್ನೂ ಮಾಡಬಹುದು ಆದ್ದರಿಂದ ಗಾಳಿ ಶಕ್ತಿ ಸೌರಶಕ್ತಿ ಮತ್ತು ಐಒಟಿ ಆಧಾರಿತ ಸೌರಶಕ್ತಿ ವಲಯದ ಸಂವೇದಕಗಳು ನಿಯಂತ್ರಣ ಫಲಕದಿಂದ ಪ್ರದರ್ಶನಗಳನ್ನು ಮೇಲ್ವಿಚಾರಣೆ ಮಾಡುತ್ತವೆ ಸಂಗ್ರಹಿಸಿದ ಡೇಟಾವನ್ನು ವಿಶ್ಲೇಷಿಸಲು ಕ್ಲೌಡ್ ಸರ್ವರ್ಗೆ ಕಳುಹಿಸಲಾಗುತ್ತದೆ ಮತ್ತು ಸಾಧನದ ಸಮಸ್ಯೆಯನ್ನು ಅರ್ಥಮಾಡಿಕೊಳ್ಳಲು ಈ ಐಒಟಿ ಸಹಾಯ ಮಾಡುತ್ತದೆ ಯಂತ್ರಾಂಶ ಸಂಬಂಧಿತ ಸಮಸ್ಯೆ ಅಥವಾ ನೆಟ್ವರ್ಕ್ ಸಂಬಂಧಿತ ಸಮಸ್ಯೆ ಆದ್ದರಿಂದ ಒಟ್ಟಾರೆ ಸೋಲಾರ್ ಗ್ರಿಡ್ಗಳನ್ನು ಆಪ್ಟಿಮೈಸ್ಡ್ ಶೈಲಿಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಆದ್ದರಿಂದ ವಿದ್ಯುತ್ ಸ್ಥಾವರದಲ್ಲಿ ಐಐಒಟಿ ಅನುಷ್ಠಾನಕ್ಕೆ ವಿಭಿನ್ನ ಸವಾಲುಗಳಿವೆ ಭದ್ರತಾ ಸಮಸ್ಯೆಗಳಿವೆ ಏಕೆಂದರೆ ಈಗ ನಾವು ಕೇವಲ ಶಕ್ತಿಯ ಪ್ರಸರಣ ವಿದ್ಯುತ್ ಪ್ರಸರಣವನ್ನು ಅಸ್ತಿತ್ವದಲ್ಲಿರುವ ಕಾರ್ಯಾಚರಣಾ ತಂತ್ರಜ್ಞಾನದ ಬಗ್ಗೆ ಮಾತನಾಡುತ್ತಿಲ್ಲ ಆದರೆ ಈಗ ನಾವು ಕೂಡ ಮಾತನಾಡುತ್ತಿದ್ದೇವೆ ಮಾಹಿತಿ ರವಾನೆ ಸಂಗ್ರಹಿಸಿದ ದತ್ತಾಂಶ ರವಾನೆ ಬಗ್ಗೆ ಆದ್ದರಿಂದ ಡೇಟಾದ ಸುರಕ್ಷತೆ ವ್ಯಕ್ತಿಗಳ ಗೌಪ್ಯತೆ ಆದ್ದರಿಂದ ಇವೆಲ್ಲವೂ ವಿಭಿನ್ನವಾದ ಸಮಸ್ಯೆಗಳಾಗಿದ್ದು ಸಾಂಪ್ರದಾಯಿಕ ವಿದ್ಯುತ್ ಸರಬರಾಜಿನೊಂದಿಗೆ ನೆಟ್ವರ್ಕ್ ಮತ್ತು ಸಂವಹನದ ಏಕೀಕರಣದ ಮೂಲಕ ಪರಿಗಣಿಸಬೇಕಾಗುತ್ತದೆ ಆದ್ದರಿಂದ ಕಡಿಮೆ ವಿದ್ಯುತ್ ಸಾಧನಗಳು ಐಒಟಿ ಸಾಧನಗಳು ಸಂಪನ್ಮೂಲ ನಿರ್ಬಂಧ ಶಕ್ತಿಯ ನಿರ್ಬಂಧ ಬ್ಯಾಟರಿ ಶಕ್ತಿ ಮುಂತಾದವುಗಳು ಆದ್ದರಿಂದ ಈ ಎಲ್ಲಾ ವಿಭಿನ್ನ ವೈಶಿಷ್ಟ್ಯಗಳು ಮತ್ತು ನಾವು ಈ ಹಿಂದೆ ಚರ್ಚಿಸಿದ ಸವಾಲುಗಳು ಇವು ಭದ್ರತಾ ಸಮಸ್ಯೆಗಳ ಅನುಷ್ಠಾನವನ್ನು ಸಹ ಒಂದು ಸವಾಲಾಗಿ ಮಾಡುತ್ತದೆ ಆದ್ದರಿಂದ ಸ್ಕೇಲೆಬಿಲಿಟಿ ಸಮಸ್ಯೆಗಳೂ ಇವೆ ಆದ್ದರಿಂದ ಸಂಪರ್ಕಗೊಂಡಿರುವ ಸಾಧನಗಳ ಸಂಖ್ಯೆ ಕಾಲಾನಂತರದಲ್ಲಿ ಹೆಚ್ಚಾಗಲಿದೆ ಇದು ಮೂಲತಃ ಡೇಟಾ ಬ್ಯಾಂಡ್ವಿಡ್ತ್ನಲ್ಲಿ ಹೆಚ್ಚಳದ ಅಗತ್ಯವಿರುತ್ತದೆ ಅದು ಸ್ವತಃ ಒಂದು ಸವಾಲಾಗಿದೆ ಆದ್ದರಿಂದ ಕಡಿಮೆ ವಿದ್ಯುತ್ ಸಾಧನಗಳನ್ನು ಹೊಂದಿರುವ ಭದ್ರತಾ ಗೌಪ್ಯತೆ ಅವುಗಳ ಸುರಕ್ಷತೆ ಮತ್ತು ಐಒಟಿ ಸಂಪರ್ಕಿತ ಸಾಧನಗಳ ಸಂಖ್ಯೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಸ್ಕೇಲೆಬಿಲಿಟಿಗೆ ಸಂಬಂಧಿಸಿದಂತೆ ಸವಾಲುಗಳ ಈ ವಿಶಾಲ ವರ್ಗೀಕರಣಗಳು ಇವು ನಾವು ಕ್ಲೌಡ್ನೊಂದಿಗೆ ಏಕೀಕರಣದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದರೆ ಡೇಟಾವನ್ನು ಕ್ಲೌಡ್ ಗೆ ಎಸೆಯುವುದು ಮತ್ತು ಅದನ್ನು ಮರಳಿ ಪಡೆಯುವುದು ಸಹ ನೆಟ್ವರ್ಕ್ನ ನಿರ್ಣಾಯಕತೆ ಮುಖ್ಯವಾಗಿದೆ ಆದ್ದರಿಂದ ಇವೆಲ್ಲವೂ ಮೂಲತಃ ಪ್ರಕ್ರಿಯೆಯ ವಿಳಂಬವನ್ನು ಸುಮಾರು 200 ಮಿಲಿಸೆಕೆಂಡ್ ಅಥವಾ ಅದಕ್ಕಿಂತ ಹೆಚ್ಚಿನದನ್ನು ಹೆಚ್ಚಿಸುತ್ತದೆ ಮತ್ತು ಇದು ಮೂಲತಃ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಒಟ್ಟಾರೆ ದಕ್ಷತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಅದರ ಪರಿಣಾಮವಾಗಿ ವಿಭಿನ್ನ ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಪ್ರಮಾಣಿತವಲ್ಲದ ಪ್ರೋಟೋಕಾಲ್ಗಳು ಪ್ರಮಾಣಿತವಲ್ಲದ ಅಥೆಂಟಿಕೇಷನ್ ಕಾರ್ಯವಿಧಾನಗಳು ಪ್ರಮಾಣಿತವಲ್ಲದ ಭದ್ರತಾ ಕಾರ್ಯವಿಧಾನಗಳು ಇತ್ಯಾದಿಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕಳಪೆ ವಿನ್ಯಾಸ ಇವು ವಿದ್ಯುತ್ ಸ್ಥಾವರಗಳಲ್ಲಿ IIoT ಅನುಷ್ಠಾನದ ಅಸ್ತಿತ್ವದಲ್ಲಿರುವ ಇತರ ವಿಭಿನ್ನ ಸವಾಲುಗಳಾಗಿವೆ ಆದ್ದರಿಂದ ನಾವು ಈ ನಿರ್ದಿಷ್ಟ ಉಪನ್ಯಾಸದ ಅಂತ್ಯಕ್ಕೆ ಬರುತ್ತೇವೆ ವಿದ್ಯುತ್ ವಲಯದಲ್ಲಿ IIoT ಮತ್ತು IoT ಅನುಷ್ಠಾನದ ಪ್ರಯೋಜನಗಳು ಮತ್ತು ವೈಶಿಷ್ಟ್ಯಗಳ ಮುಖ್ಯಾಂಶಗಳನ್ನು ನಾವು ನೋಡಿದ್ದೇವೆ ಹಲವಾರು ರೀತಿಯ ಪ್ರಯೋಜನಗಳಿವೆ ಎಂದು ನಾವು ನೋಡಿದ್ದೇವೆ ಆದರೆ ಸವಾಲುಗಳು ಸಹ ದೊಡ್ಡದಾಗಿದೆ ವಿದ್ಯುತ್ ಸ್ಥಾವರಗಳಲ್ಲಿ ಅನುಷ್ಠಾನಕ್ಕೆ ಅಥವಾ ಐಒಟಿಯನ್ನು ನಿಯೋಜಿಸಲು ಒಟ್ಟಾರೆ ವಾಸ್ತುಶಿಲ್ಪವನ್ನೂ ನಾವು ನೋಡಿದ್ದೇವೆ ಮತ್ತು ಒಟ್ಟಾರೆಯಾಗಿ ವಿದ್ಯುತ್ ಕ್ಷೇತ್ರವು ಮೂಲತಃ ವಿಭಿನ್ನ ಯಂತ್ರೋಪಕರಣಗಳನ್ನು ನೋಡಿಕೊಳ್ಳುತ್ತದೆ ಮತ್ತು ಪೂರೈಕೆ ಸರಪಳಿಯನ್ನು ಒಟ್ಟಾರೆಯಾಗಿ ವಿದ್ಯುತ್ ಉತ್ಪಾದಿಸುವ ಹಂತದಿಂದ ಬಳಕೆ ಬಿಂದುವಿಗೆ ನೋಡಿಕೊಳ್ಳುತ್ತದೆ ಆದ್ದರಿಂದ ಇಡೀ ಸರಪಳಿಯ ಯಾಂತ್ರೀಕೃತಗೊಂಡ ಬಗ್ಗೆ ಕಾಳಜಿ ವಹಿಸುವುದು ವಿದ್ಯುತ್ ವಲಯದಲ್ಲಿ ಐಐಒಟಿ ನಿಯೋಜನೆಯಲ್ಲಿ ಕಳವಳಕಾರಿಯಾಗಿದೆ ಆದ್ದರಿಂದ ಇವು ವಿಭಿನ್ನ ಉಲ್ಲೇಖಗಳಾಗಿವೆ